ಈಗ ನಾವು ನಮ್ಮ ಸಂಗ್ರಹಿಸಿದ ಡೇಟಾವನ್ನು ಸಂಗ್ರಹಿಸಲು ಮತ್ತೊಂದು ಡೇಟಾಬೇಸ್ ಅನ್ನು ನೋಡುತ್ತೇವೆ MongoDB MongoDB ಒಂದು ಮುಕ್ತ ಮೂಲ ಸಂಬಂಧವಿಲ್ಲದ ಡಾಕ್ಯುಮೆಂಟ್ ಆಧಾರಿತ ಡೇಟಾ ಬೇಸ್ ಆಗಿದೆ MongoDB ಅನ್ನು ಸ್ಥಾಪಿಸಲು ನಾವು ಈ ಟ್ಯುಟೋರಿಯಲ್ ಅನ್ನು ಅನುಸರಿಸಲಿದ್ದೇವೆ ನಾವು MongoDB GPG ಸಾರ್ವಜನಿಕ ಕೀಲಿಯನ್ನು ಆಮದು ಮಾಡಿಕೊಳ್ಳುವ ಮೂಲಕ ಪ್ರಾರಂಭಿಸುತ್ತೇವೆ ಅದನ್ನು ಮಾಡಲು ನಾವು ಈ ಕೆಳಗಿನ ಆಜ್ಞೆಯನ್ನು ಟರ್ಮಿನಲ್ಗೆ ನಕಲಿಸೋಣ ಮುಂದೆ ನಾವು ಫೈಲ್ ಪಟ್ಟಿಯನ್ನು ರಚಿಸಲಿದ್ದೇವೆ ಅಂದರೆ ನಾವು MongoDB ರೆಪೊಸಿಟರಿ ವಿವರಗಳನ್ನು apt ಗೆ ಸೇರಿಸುತ್ತೇವೆ ಮತ್ತು ನಂತರ ಪ್ಯಾಕೇಜ್ ಪಟ್ಟಿಯನ್ನು ನವೀಕರಿಸುತ್ತೇವೆ ಈಗ ಪ್ಯಾಕೇಜ್ ಪಟ್ಟಿಯನ್ನು ನವೀಕರಿಸಲು ನಾವು sudo apt ಆಜ್ಞೆಯನ್ನು ಟೈಪ್ ಮಾಡೋಣ ನವೀಕರಣವನ್ನು ಪಡೆಯಿರಿ ಮತ್ತು ಎಂಟರ್ ಒತ್ತಿರಿ ಈ ಹಂತದ ನಂತರ ನಾವು MongoDB ಪ್ಯಾಕೇಜ್ ಅನ್ನು ಸ್ಥಾಪಿಸುತ್ತೇವೆ ಅದನ್ನು ಮಾಡಲು sudo apt get install y MongoDB org ಆಜ್ಞೆಯನ್ನು ಬಳಸಿ ಮತ್ತು ಅದನ್ನು ನಿಮ್ಮ ಟರ್ಮಿನಲ್ನಲ್ಲಿ ನಕಲಿಸಿ ಅಂಟಿಸಿ ಈಗ MongoDB ಅನ್ನು ಯಶಸ್ವಿಯಾಗಿ ಸ್ಥಾಪಿಸಲಾಗಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ಪರಿಶೀಲಿಸೋಣ ನಿಮ್ಮ ಟರ್ಮಿನಲ್ನಲ್ಲಿ mongo ಎಂದು ಟೈಪ್ ಮಾಡಿ ಮತ್ತು ಎಂಟರ್ ಒತ್ತಿರಿ ಇದು ನಿಮಗೆ MongoDB ಕನ್ಸೋಲ್ ಅನ್ನು ನೀಡಬೇಕು MongoDB ಯಲ್ಲಿ dbs ಶೋ ಆಜ್ಞೆಯನ್ನು ಬಳಸಿಕೊಂಡು ನೀವು ಅಸ್ತಿತ್ವದಲ್ಲಿರುವ ಡೇಟಾ ಬೇಸ್ಗಳನ್ನು ಕಡಿಮೆ ಮಾಡಬಹುದು ಈಗ ಕಮಾಂಡ್ ಬಳಕೆ ಮತ್ತು ಡೇಟಾಬೇಸ್ ಹೆಸರನ್ನು ಬಳಸಿಕೊಂಡು ನಾವು ಡೇಟಾಬೇಸ್ ಅನ್ನು ರಚಿಸೋಣ ನಾವು osndata ಅನ್ನು ನಮ್ಮ ಡೇಟಾಬೇಸ್ ಹೆಸರಾಗಿ ಬಳಸುತ್ತೇವೆ ಎಂಟರ್ ಒತ್ತಿರಿ ಇದು db osndata ಗೆ ಬದಲಾಯಿಸಿದ ಸಂದೇಶವನ್ನು ನೀಡುತ್ತದೆ ಈಗ ಹಿಂದಿನ ಆಜ್ಞೆಯನ್ನು ಬಳಸಿಕೊಂಡು ಡೇಟಾಬೇಸ್ಗಳನ್ನು ಮತ್ತೆ ಪಟ್ಟಿ ಮಾಡಲು ಪ್ರಯತ್ನಿಸೋಣ ಹೊಸದಾಗಿ ರಚಿಸಲಾದ ಡೇಟಾಬೇಸ್ ಪಟ್ಟಿಯಲ್ಲಿ ಕಾಣಿಸುವುದಿಲ್ಲ ಎಂದು ನೀವು ಗಮನಿಸಬಹುದು ಏಕೆಂದರೆ ಇದು ಇನ್ನೂ ಯಾವುದೇ ಡೇಟಾವನ್ನು ಸಂಗ್ರಹಿಸಿಲ್ಲ ನಾವು MongoDBಗೆ ಡೇಟಾವನ್ನು ಸೇರಿಸುವ ಮೊದಲು MongoDB ಮತ್ತು ಪೈಥಾನ್ ನಡುವೆ ಕನೆಕ್ಟರ್ನಂತೆ ಕಾರ್ಯನಿರ್ವಹಿಸುವ ಪೈಮೊಂಗೊವನ್ನು ಸ್ಥಾಪಿಸೋಣ CtrlC ಬಳಸಿ ಮೊಂಗೊ ಶೆಲ್ನಿಂದ ನಿರ್ಗಮಿಸಿ ಮತ್ತು ನಂತರ sudo pip install pymongo ಎಂದು ಟೈಪ್ ಮಾಡಿ ಮತ್ತು ಎಂಟರ್ ಒತ್ತಿರಿ ಇದು pymongoವನ್ನು ಸ್ಥಾಪಿಸುತ್ತದೆ ಈಗ pymongoವನ್ನು ಯಶಸ್ವಿಯಾಗಿ ಸ್ಥಾಪಿಸಲಾಗಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ಪರಿಶೀಲಿಸೋಣ ಅದನ್ನು ಮಾಡಲು ಪೈಥಾನ್ ಅನ್ನು ಪ್ರಾರಂಭಿಸಿ ಮತ್ತು ಆಮದು pymongo ನಮೂದಿಸಿ ಇದು ಯಶಸ್ವಿಯಾಗಿ ಆಮದು ಮಾಡಿಕೊಂಡರೆ pymongoವನ್ನು ಸ್ಥಾಪಿಸಲಾಗಿದೆ ಈಗ Twitter ಸ್ಟ್ರೀಮಿಂಗ್ API ನಿಂದ ಟ್ವೀಟ್ ಸಂಗ್ರಹಣೆಯ ನಮ್ಮ ಹಿಂದಿನ ಉದಾಹರಣೆಗೆ ಹಿಂತಿರುಗಿ ನೋಡೋಣ ನಾವು pymongoದಿಂದ ಎರಡು ಆಮದು ಆಜ್ಞೆಗಳನ್ನು ಹೊಂದಿದ್ದೇವೆ pymongo ಮತ್ತು MongoClient ಡೇಟಾಬೇಸ್ಗೆ ಸಂಪರ್ಕವನ್ನು MongoClient ಗೆ ಸಮಾನವಾದ ಸಂಪರ್ಕದಿಂದ ವ್ಯಾಖ್ಯಾನಿಸಲಾಗಿದೆ ಮತ್ತು ಮುಂದಿನ ಸಾಲಿನಲ್ಲಿ ನಾವು ಈ ಸಂಪರ್ಕದಲ್ಲಿ ಪ್ರವೇಶಿಸುವ ಡೇಟಾಬೇಸ್ ಅನ್ನು ವ್ಯಾಖ್ಯಾನಿಸುತ್ತೇವೆ ಈ ಬಾರಿ ಟ್ವೀಟ್ ಅನ್ನು ಪಡೆದ ನಂತರ ನಾವು ಸಂಪೂರ್ಣ ಟ್ವೀಟ್ ವಸ್ತುವನ್ನು JSON ಫಾರ್ಮ್ಯಾಟ್ನಲ್ಲಿ MongoDB ನಲ್ಲಿ ಸಂಗ್ರಹಿಸುತ್ತೇವೆ ಎಂಬುದನ್ನು ಹೊರತುಪಡಿಸಿ ಉಳಿದ ಪ್ರೋಗ್ರಾಂ ಒಂದೇ ಆಗಿರುತ್ತದೆ ಡೇಟಾ ವೇರಿಯೇಬಲ್ ನೀವು ಸೇರಿಸಲು ಬಯಸುವ ಟ್ವೀಟ್ ವಸ್ತುವಾಗಿದೆ ಎಂಬುದನ್ನು ಗಮನಿಸಿ ಹೆಚ್ಚುವರಿಯಾಗಿ ಟ್ವೀಟ್ ಐಡಿಗೆ ಮತ್ತೊಂದು ಕೀ ಅಂಡರ್ಸ್ಕೋರ್ ಐಡಿಯನ್ನು ಹೊಂದಿಸಿ MongoDB ಯಲ್ಲಿನ ಪ್ರತಿ ದಾಖಲೆಗೆ ಅಂಡರ್ಸ್ಕೋರ್ ಐಡಿಯನ್ನು ಅನನ್ಯ ಗುರುತಿಸುವಿಕೆಯಾಗಿ ಬಳಸಲಾಗುತ್ತದೆ ಈಗ ನಾವು ಈ ಫೈಲ್ ಅನ್ನು ಸೇವ್ ಮಾಡೋಣ ಮತ್ತು ಅದನ್ನು ರನ್ ಮಾಡೋಣ election2016 ಕ್ಕೆ ಡೇಟಾ ಬರಲು ಪ್ರಾರಂಭವಾಗುವುದನ್ನು ನೀವು ಶೀಘ್ರದಲ್ಲೇ ನೋಡುತ್ತೀರಿ ಈಗ ಈ ಡೇಟಾವನ್ನು ಡೇಟಾಬೇಸ್ನಲ್ಲಿ ಸಂಗ್ರಹಿಸಲಾಗಿದೆಯೇ ಅಥವಾ ಇಲ್ಲವೇ ಎಂದು ನೋಡೋಣ mongo ಎಂದು ಟೈಪ್ ಮಾಡುವ ಮೂಲಕ mongo shell ಅನ್ನು ಪ್ರಾರಂಭಿಸೋಣ ಶೋ dbs ಅನ್ನು ನಮೂದಿಸುವ ಮೂಲಕ ಅಸ್ತಿತ್ವದಲ್ಲಿರುವ ಡೇಟಾಬೇಸ್ಗಳನ್ನು ಮತ್ತೆ ಪಟ್ಟಿ ಮಾಡೋಣ ಈ ಸಮಯದಲ್ಲಿ ನೀವು osndata ಪಟ್ಟಿ ಮಾಡಿರುವುದನ್ನು ಗಮನಿಸಬಹುದು ಡೇಟಾ ಅಳವಡಿಕೆಯ ಮೊದಲು ಅದು ತೋರಿಸುತ್ತಿಲ್ಲ ಅಂದರೆ ಅದು ಈಗ ಕೆಲವು ಡೇಟಾವನ್ನು ಹೊಂದಿದೆ ಎಂದು ನೆನಪಿಸಿಕೊಳ್ಳಿ ನಾವು ಇದನ್ನು ಮತ್ತಷ್ಟು ಪರಿಶೀಲಿಸೋಣ osndata ಬಳಸಿಕೊಂಡು osn ಡೇಟಾಬೇಸ್ಗೆ ಬದಲಿಸಿ ನಂತರ ಪ್ರದರ್ಶನ ಸಂಗ್ರಹಗಳನ್ನು ನಮೂದಿಸಿ ಈಗ ನೀವು ಎರಡು ಸಂಗ್ರಹಣೆಗಳನ್ನು ನೋಡಲು ಸಾಧ್ಯವಾಗುತ್ತದೆ system indexes ಮತ್ತು twitter indexes ಎಂಬುದು ಮೊಂಗೊದಿಂದ ಡೀಫಾಲ್ಟ್ ಸಂಗ್ರಹವಾಗಿದೆ ಮತ್ತು ಟ್ವೀಟ್ಗಳ ಸಂಗ್ರಹವು ನಾವು ಈಗಷ್ಟೇ ರಚಿಸಿದ್ದೇವೆ ಮತ್ತು ಅದು ಡೇಟಾವನ್ನು ಸಂಗ್ರಹಿಸಿದೆ ಟ್ವೀಟ್ ಸಂಗ್ರಹಣೆಯಲ್ಲಿ ಈ ಡೇಟಾವನ್ನು ಅನ್ವೇಷಿಸಲು ಕೆಲವು ಮೂಲಭೂತ ಆಜ್ಞೆಗಳನ್ನು ನೋಡೋಣ tweets count ಅನ್ನು ನಮೂದಿಸುವ ಮೂಲಕ ಸಂಗ್ರಹಿಸಲಾದ ಟ್ವೀಟ್ಗಳ ಸಂಖ್ಯೆಯನ್ನು ನಾವು ಎಣಿಸೋಣ ಇಲ್ಲಿ ಟ್ವೀಟ್ ಎಂಬುದು ಸಂಗ್ರಹದ ಹೆಸರು ಮತ್ತು ನಮ್ಮ ಸಂದರ್ಭದಲ್ಲಿ ಔಟ್ಪುಟ್ 5 ಆಗಿದೆ find ಆಜ್ಞೆಯನ್ನು ಬಳಸಿಕೊಂಡು ಸಂಗ್ರಹಿಸಲಾದ ಡೇಟಾವನ್ನು ಸಹ ನೋಡೋಣ ಸಂಗ್ರಹಿಸಲಾದ ಡೇಟಾವು JSON ಸ್ವರೂಪದಲ್ಲಿದೆ ಎಂಬುದನ್ನು ಗಮನಿಸಿ ಆದಾಗ್ಯೂ ಇದು ಎಲ್ಲಾ ಗೊಂದಲಮಯವಾಗಿ ಕಾಣುತ್ತದೆ ಆದ್ದರಿಂದ ಚೆನ್ನಾಗಿ ಫಾರ್ಮ್ಯಾಟ್ ಮಾಡಲಾದ ಏಕವಚನ ದಾಖಲೆಯನ್ನು ಮುದ್ರಿಸಲು ನಾವು db findOne ಆಜ್ಞೆಯನ್ನು ಬಳಸಬಹುದು ಈಗ ನೀವು ಚೆನ್ನಾಗಿ ಫಾರ್ಮ್ಯಾಟ್ ಮಾಡಿದ ಟ್ವೀಟ್ ವಸ್ತುವನ್ನು ಸ್ಪಷ್ಟವಾಗಿ ನೋಡಬಹುದು ಆದ್ದರಿಂದ Facebook API Twitter API ಮೂಲಕ OSN ಡೇಟಾವನ್ನು ಹೇಗೆ ಸಂಗ್ರಹಿಸುವುದು ಮತ್ತು MySQL ಅಥವಾ MongoDB ಆಗಿರುವ ಸಂಬಂಧಿತ ಡೇಟಾಬೇಸ್ನಲ್ಲಿ ಡೇಟಾವನ್ನು ಹೇಗೆ ಸಂಗ್ರಹಿಸುವುದು ಎಂದು ಈಗ ನಮಗೆ ತಿಳಿದಿದೆ